ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 60 ನಾವು ಕೌಚಿ ಯೂಲರ್ ಸಮೀಕರಣಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಮೊದಲು ಕೌಚಿ ಯೂಲರ್ ಪ್ರಶ್ನೆಗಳು ಎ೦ದರೇನು ಮತ್ತು ನಂತರ ಅವುಗಳ ಪರಿಹಾರ ತಂತ್ರಗಳನ್ನು ಪರಿಚಯಿಸುತ್ತೇವೆ ಆದ್ದರಿಂದ ಇಲ್ಲಿ ಕೌಚಿ ಯೂಲರ್ ಸಮೀಕರಣಗಳು ಸ್ಥಿರವಾದ ಸಹಗುಣಾಂಕ ಇರುವ ಸಮೀಕರಣಗಳಾಗಿವೆ ಇಲ್ಲಿಯವರೆಗೆ ನಾವು ಸ್ಥಿರವಾದ ಸಹಗುಣಾಂಕಗಳಿರುವ ರೇಖಾತ್ಮಕ ಅವಕಲನ ಸವಿಕರಣಗಳನ್ನು ಕಲಿತಿದ್ದೇವೆ ಆದ್ದರಿಂದ ಇದು ಸ್ಥಿರವಲ್ಲದ ಸಹಗುಣಾಂಕಗಳೊಂದಿಗೆ ಒಂದು ರೀತಿಯ ವಿಶೇಷ ರೀತಿಯ ಸಮೀಕರಣವಾಗಿದೆ ಆದ್ದರಿಂದ ಇಲ್ಲಿರುವಂತೆ ನಾವು ಇದನ್ನು ನೋಡುತ್ತೇವೆ ಆದ್ದರಿಂದ ಇಲ್ಲಿ ನಾವು ಈ ಸಮೀಕರಣವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಈ ಮತ್ತು ಅವುಗಳ ಸ್ಥಿರಾಂಕವು ಅವರೊಂದಿಗೆ ಜೊತೆಯಾಗಿತ್ತು ನಾವು ಈ ಮತ್ತು ಇತ್ಯಾದಿಗಳನ್ನು ಹೊಂದಿದ್ದೇವೆ ನಾವು ಇಂದು ಈ ಸಮೀಕರಣಗಳನ್ನು ಹೇಗೆ ಪರಿಹರಿಸಬೇಕೆಂದು ನೋಡುತ್ತೇವೆ ಇಲ್ಲಿ ಸ್ಥಿರವಾಗಿಲ್ಲದಿರುವುದು ಈ ನಿಷ್ಪನ್ನ ಪದಗಳ ಸಹಗುಣಾಂಕಗಳಾಗಿ ಇವೆ ಆದ್ದರಿಂದ ಇಲ್ಲಿ ನಿಷ್ಪನ್ನ ಅನ್ನು ಆಪರೇಟರ್ D ಎಂದು ಸೂಚಿಸುತ್ತೇನೆ ಆದ್ದರಿಂದ ನಾವು ಈ ಸಮೀಕರಣವನ್ನು ಈ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ಈಗ ಈ ಕೌಚಿ ಯೂಲರ್ ಸಮೀಕರಣ ಅದನ್ನು ಹೇಗೆ ಪರಿಹರಿಸುವುದು ನಾವು ಏನು ಮಾಡುತ್ತೇವೆ ಎ೦ದರೆ ನಾವು ಈ x ಅನ್ನು ಆಯ್ಕೆ ಮಾಡುತ್ತೇವೆ ಅಥವಾ ಅನ್ನು ಆದೇಶಿಸುತ್ತೇನೆ ಆದ್ದರಿಂದ ಈ ಸಮೀಕರಣದಲ್ಲಿನ ಈ ಸ್ವತಂತ್ರ ವೇರಿಯಬಲ್ ಅನ್ನು ಈ ಸಂಬಂಧ ನಿಂದ ಬದಲಾಯಿಸಲಾಗುತ್ತದೆ ಅದೊಂದು ಟ್ರಿಕ್ ಮತ್ತು ಈ ಟ್ರಿಕ್ ಅಂತಿಮವಾಗಿ ಏನು ಮಾಡುತ್ತದೆ ಎಂದರೆ ಅದು ನೀಡಲಾದ ಅವಕಲನ ಸವಿಕರಣಗಳನ್ನು ಸ್ಥಿರವಾದ ಸಹಗುಣಾಂಕದೊಂದಿಗೆ ರೇಖೀಯ ಸಮೀಕರಣವಾಗಿ ಪರಿವರ್ತಿಸುತ್ತದೆ ಅದು ಈ ಆದೇಶದ ಹಿಂದಿನ ಕಲ್ಪನೆ ಆದ್ದರಿಂದ ನಾವು ಇದನ್ನು ಮಾಡಬಹುದು ಅಥವಾ ಇದನ್ನುಎಂದು ಪುನಃ ಬರೆಯಬಹುದು ಮತ್ತು ಇದು ನಮಗೆ ಅನ್ನು ನೀಡುತ್ತದೆ ಯಾಕೆಂದರೆ ಈ ಎಲ್ಲಾ ನಿಷ್ಪನ್ನ ಪದಗಳನ್ನು ನಾವು z ರೂಪದಲ್ಲಿ ಆದೇಶಿಸಿದಾಗಈ ಆದ್ದರಿಂದ ಅದನ್ನು ಬದಲಾಯಿಸಲು ಈಗ ಅಗತ್ಯವಿರುವ ಒಂದು ನಿಷ್ಪನ್ನ ಇದಾಗಿದೆ

ಆದ್ದರಿಂದ ಈಗ ಎರಡನೇ ದರ್ಜೆಯ ಪದಕ್ಕೆ ಮರಳಿ ಬರುತ್ತಿದ್ದೇವೆ ಈ ಸ್ವತಂತ್ರ ವೇರಿಯೇಬಲ್ಗೆ ಪರಿವರ್ತನೆಗೊಂಡಾಗ ಇದು ಹೇಗೆ ಕಾಣುತ್ತದೆ

ಇದನ್ನು ಹೀಗೆ ಸೂಚಿಸಿ

ಆದ್ದರಿಂದ ಇವು ಸಾಮಾನ್ಯ ರೂಪಗಳಾಗಿವೆ

ನಮ್ಮ ಮೂಲ ಸಮೀಕರಣವು ಸ್ಥಿರಾಂಕ ಸಹಗುಣಾಂಕದೊಂದಿಗೆ ಈ ರೇಖೀಯ ಸಮೀಕರಣಕ್ಕೆ ಪರಿವರ್ತಿಸಲಾಗುವುದು ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ ಅಂದರೆ ನಾವು ಇದನ್ನು ಹೊಂದಿದ್ದರೆ ಇದು ಈ Z ನಿಂದ ಮುಕ್ತವಾಗಿರುತ್ತದೆ ಅಂದರೆ ಈ ಸಮೀಕರಣದಲ್ಲಿ ಮಾತ್ರ ಸ್ಥಿರಾಂಕ ಸಹಗುಣಾಂಕಗಳು ಇರುತ್ತವೆ ಮತ್ತು ಸ್ಥಿರಾಂಕ ಸಹಗುಣಾಂಕದೊಂದಿಗೆ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಈಗ ಈ ಉದಾಹರಣೆಯನ್ನು ನೋಡೋಣ

ಈ ಕಲ್ಪನೆಯನ್ನು ಪ್ರದರ್ಶಿಸಲು ನಾವು ಸಾಮಾನ್ಯ ಪರಿಹಾರವನ್ನು ಹೊಂದಿದ್ದೇವೆ ನಾವು ಈ ನ ಸಾಮಾನ್ಯ ಪರಿಹಾರವನ್ನು ಪಡೆಯಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಆದೇಶವನ್ನು ಮಾಡುತ್ತೇವೆ ಅಥವಾ ಅದು x ನ ಲಾಗರಿಥಮಿಕ್ಗೆ ಸಮಾನವಾಗಿರುತ್ತದೆ ನಮಗೆ ತಿಳಿದಿದೆ ನಾವು ಅನ್ನು ಹೊಂದಿದ್ದರೆ ಈ ನಮ್ಮ ಸಮೀಕರಣ ಇಲ್ಲಿರುವ ಪದದಿಂದಾಗಿ ಪರಿವರ್ತನೆಯಾಗುತ್ತದೆ ಮತ್ತು ಈಗ ನಾವು ಇದನ್ನು ಸರಳಗೊಳಿಸಬಹುದು ಅದು ಒಂದು ಆದ್ದರಿಂದ ಈ ಸಮೀಕರಣವು ಈಗ ಸ್ಥಿರಾಂಕ ಸಹಗುಣಾಂಕಗಳೊಂದಿಗೆ ಇದೆ ಆದ್ದರಿಂದ ಇಲ್ಲಿ ಎಲ್ಲಾ ಸಹಗುಣಾಂಕಗಳು ಸ್ಥಿರಾಂಕವಾಗಿರುತ್ತವೆ ಆದರೆ ಮೂಲ ಸಮೀಕರಣದಲ್ಲಿ ಸಹಗುಣಾಂಕಗಳು ಸ್ಥಿರಾಂಕವಾಗಿರಲಿಲ್ಲ ಆದ್ದರಿಂದ ಅಂತಹ ಪರಿವರ್ತನೆಯ ಪ್ರಯೋಜನವೆಂದರೆ ಈ ಸಮೀಕರಣವನ್ನು ಈಗ ಸ್ಥಿರ ಸಹಗುಣಾಂಕಗಳೊಂದಿಗಿನ ಪ್ರಶ್ನೆಯಾಗಿ ಕಡಿಮೆ ಮಾಡಲಾಗಿದೆ ಅದನ್ನು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ಈ ಸಮೀಕರಣಕ್ಕೆ ಪೂರಕ ಉತ್ಪನ್ನ ಆದ್ದರಿಂದ ಇದು ಆಗಿರುತ್ತದೆ

ಅದು ಈ ಸಮೀಕರಣದ ಪೂರಕ ಉತ್ಪನ್ನವಾಗಿದೆ ಅಥವಾ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಹೇಳುತ್ತದೆ ಅಂದರೆ ಇಲ್ಲಿ ಬಲಭಾಗವನ್ನು 0 ಗೆ ಹೊಂದಿಸಲಾಗಿದೆ ಆದ್ದರಿಂದ ಇಲ್ಲಿ ಈ ಪೂರಕ ಉತ್ಪನ್ನವನ್ನು ನಾವು ಮೂಲ ಚರಗಳಿಗೆ ಮತ್ತೆ ಬರೆಯಬೇಕು ನಿಶ್ಚಿತ ಅನುಕಲನ ಇದಾಗಿರುತ್ತದೆ

ಆದ್ದರಿಂದ ಇದು ಕೇವಲ ಆಗಿದೆ ಆದ್ದರಿಂದ ಒಂದು ನಿಶ್ಚಿತ ಅನುಕಲನವು ಈ ಸ್ಥಿರ ಗುಣಾಂಕ ಜೊತೆಗಿನ ಸಮೀಕರಣಕ್ಕೆ ಉತ್ತರವಾಗಿದೆ ಆದ್ದರಿಂದ ನಾವು ಈಗ ಪಡೆಯುತ್ತಿರುವ ನಿಶ್ಚಿತ ಅನುಕಲನವನ್ನು x ರೂಪದಲ್ಲಿ ಮರಳಿ ಬರೆಯಬೇಕು ಮತ್ತು ಇದು ಆದ್ದರಿಂದ ನಮ್ಮ ಉತ್ತರವು ಈ ನಿಶ್ಚಿತ ಅನುಕಲನ ಆಗಿದೆ ಮತ್ತು ಇದು ಕೊಟ್ಟಿರುವ ಸಮೀಕರಣದ ಒಂದು ನಿರ್ದಿಷ್ಟ ಪರಿಹಾರವಾಗಿದೆ ಮತ್ತು ನಾವು ಪೂರಕ ಉತ್ಪನ್ನವನ್ನು ಹೊಂದಿದ್ದೇವೆ ನಾವು ನಿಶ್ಚಿತ ಅನುಕಲನವನ್ನು ಹೊಂದಿದ್ದೇವೆ ಈ ಎರಡನ್ನು ಸೇರಿಸಿದರೆ ನಾವು ಈ ಕೊಟ್ಟಿರುವ ಅವಕಲನ ಸವಿಕರಣಗಳ ಸಾಮಾನ್ಯ ಪರಿಹಾರವನ್ನು ಪಡೆಯುತ್ತೇವೆ ಆದ್ದರಿಂದ ಸಾಮಾನ್ಯ ಪರಿಹಾರವನ್ನು ಈ ಮೂಲಕ ನೀಡಲಾಗಿದೆ ಆದ್ದರಿಂದ ಇದು ನೀಡಿದ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಇದರಲ್ಲಿ 2 ಸ್ಥಿರಾಂಕಗಳು 2 ಅನಿಯಂತ್ರಿತ ಸ್ಥಿರಾಂಕಗಳು ಇವೆ ಆದ್ದರಿಂದ ಇದು ಸ್ಥಿರಾಂಕವಲ್ಲದ ಸಹಗುಣಾಂಕಗಳೊಂದಿಗೆ ಇರುವ ಸಮಜಾತೀಯವಾಗಿರದ ಸಮೀಕರಣದ ಅಥವಾ ಕೌಚಿ ಯೂಲರ್ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿದೆ ಈಗ ಇಲ್ಲಿ ಈ ಕೌಚಿ ಯೂಲರ್ ರೂಪಕ್ಕೆ ಇಳಿಸಬಹುದಾದ ಕೆಲವು ಸಮೀಕರಣಗಳಿವೆ ಎಂಬ ಕಲ್ಪನೆಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಕೌಚಿ ಯೂಲರ್ ಫಾರ್ಮ್ ಅನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಆದ್ದರಿಂದ ಉದಾಹರಣೆಗೆ ನಾವು ಈ ರೀತಿಯ ಸಮೀಕರಣವನ್ನು ಹೊಂದಿರುವಾಗ ಆದ್ದರಿಂದ ಇವುಗಳು ಸಹಗುಣಾಂಕಗಳಾಗಿವೆ ಈಗ ಕೌಚಿ ಸಮೀಕರಣಗಳಲ್ಲಿ ನಾವು ಈ x ಪವರ್ ಮತ್ತು n ಅಥವಾ x ಪವರ್ n ಮೈನಸ್ 1 ಇತ್ಯಾದಿಗಳನ್ನು ಹೊಂದಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಹಾಗೆಯೇ ನಮ್ಮಲ್ಲಿ ರೂಪ ಇದೆ ಆದ್ದರಿಂದ ನಾವು ಇಲ್ಲಿ ಅನ್ನು ಆದೇಶಿಸಬೇಕು ಆದ್ದರಿಂದ ನಾವು ಅದನ್ನು ಮಾಡಿದರೆ ಈ ಆದೇಶದೊಂದಿಗೆ ನಮ್ಮ ಸಮೀಕರಣವನ್ನು ಈ ಕೌಚಿ ಯೂಲರ್ ಸಮೀಕರಣಕ್ಕೆ ಪರಿವರ್ತಿಸಲಾಗುತ್ತದೆ ಮತ್ತು ಕೌಚಿ ಯೂಲರ್ ಸಮೀಕರಣವನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಬದಲಿಯೊಂದಿಗೆ ನಾವು ಅಂತಹ ಆದೇಶವನ್ನು ಮಾಡಿದಾಗ dy ಬೈ dx ಅನ್ನು ಈ ರೀತಿ ಬರೆಯಲಾಗುತ್ತದೆ

ಆದ್ದರಿಂದ ಈಗ ನಾವು ಇದನ್ನು ಈ ಸಮೀಕರಣಕ್ಕೆ ಆದೇಶಿಸಿದರೆ ಇಲ್ಲಿ ಏನಾಗುತ್ತದೆ ಇದು ಇದನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಇದನ್ನು ಪರಿವರ್ತಿಸಿದಾಗ ನಾವು ಏನನ್ನು ಇಲ್ಲಿಗೆ ಪಡೆಯುತ್ತಿದ್ದೇವೆ ಈ ಬಲಭಾಗವನ್ನು ಈ ನಿಂದ ಭಾಗಿಸುವ ಮೂಲಕ ಇಡೀ ಸಮೀಕರಣವನ್ನು ಈ ನಿಂದ ಭಾಗಿಸಿ ಆದ್ದರಿಂದ ಬಲಭಾಗ ಈ x ಆಗುತ್ತದೆ ಮತ್ತೊಮ್ಮೆ ನಾವು ಅಲ್ಲಿ ನೀಡಲಾದ ಯಾವುದೇ X ಅನ್ನು v ಯ ಪರಿಭಾಷೆಯಲ್ಲಿ ಬದಲಿಸಬೇಕು ಮತ್ತು ಅದನ್ನು ಈ ನಿಂದ ಭಾಗಿಸಲಾಗುತ್ತದೆ ಮತ್ತು ನಂತರ ಎಡಭಾಗ ಇಲ್ಲಿ ಆದರೆ ಈ ಸಮೀಕರಣವು ನಾವು ಈ ಮೊದಲು ಚರ್ಚಿಸಿದ ಸಮೀಕರಣದಂತಿದೆ ಎಂದು ನಾವು ಈಗ ಅರಿತು ಕೊಂಡಿದ್ದೇವೆ ಅದು ಕೌಚಿ ಯೂಲರ್ ಸಮೀಕರಣ ಆದ್ದರಿಂದ ಇಲ್ಲಿ ಸಹಗುಣಾಂಕವು n ನೇ ಆದೇಶದ ಪದ ಆಗಿದೆ ನಮ್ಮಲ್ಲಿರುವ ಇನ್ನೊಂದು ಪದವೆಂದರೆ ಇದು ಮತ್ತು ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಕೌಚಿ ಯೂಲರ್ ಸಮೀಕರಣವಾಗಿದ್ದು ಈ ಆದೇಶದಿಂದ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಮತ್ತು ಈಗ ಇದನ್ನು ಪ್ರದರ್ಶಿಸಲು ನಾವು ಈ ಉದಾಹರಣೆಯ ಮೂಲಕ ಹೋಗೋಣ ಆದ್ದರಿಂದ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ಆದೇಶವನ್ನು ಇಲ್ಲಿ ಮಾಡಿದ್ದೇವೆ ಮತ್ತು ಅದು ಈಗ ಪರಿವರ್ತನೆಯಾಗುತ್ತದೆ ತದನಂತರ ನಾವು ಎರಡನೇ ದರ್ಜೆಯ ಉತ್ಪನ್ನವನ್ನು ಲೆಕ್ಕಾಚಾರ ಮಾಡಿದಾಗ ನಾವು ಯಾವುದೇ ಬದಲಾವಣೆ ಪಡೆಯುವುದಿಲ್ಲ ಆದರೆ ನೀವು v ಗೆ ಸಂಬಂಧಿಸಿದಂತೆ ಕೇವಲ ಎರಡನೇ ದರ್ಜೆಯ ಉತ್ಪನ್ನವನ್ನು ಪಡೆಯುತ್ತೀರಿ ನಾವು ಇದನ್ನು ಸಮೀಕರಣದಲ್ಲಿ ಆದೇಶಿಸಿದರೆ ನಾವು ಇಲ್ಲಿ v ಸ್ಕ್ವೇರ್ ಅನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ ಈಗ ಇಲ್ಲಿರುವ ಈ ಸಮೀಕರಣವು ನಿಖರವಾಗಿ ನಾವು ಚರ್ಚಿಸಿದಂತೆ ಈ ಕೌಚಿ ಯೂಲರ್ ರೂಪದಲ್ಲಿದೆ ಆದ್ದರಿಂದ ಇದು ಕೌಚಿ ಯೂಲರ್ ರೂಪದ ಕೌಚಿ ಯೂಲರ್ ಸಮೀಕರಣ ಈ ಸ್ವತಂತ್ರ ವೇರಿಯೇಬಲ್ ಅನ್ನು ಹೊಸ ಸ್ವತಂತ್ರ ವೇರಿಯೇಬಲ್ಗೆ ಸೂಕ್ತವಾಗಿ ಆದೇಶಿಸುವುದುರಿಂದ ನಾವು ಇದನ್ನು ಮೊದಲು ಪರಿಹರಿಸಿದ್ದೇವೆ ನಾವು ಈಗ ಅದೇ ರೀತಿ ಮಾಡುತ್ತೇವೆ ಆದ್ದರಿಂದ ನಾವು ಇದನ್ನು ಇಲ್ಲಿ ಆದೇಶಿಸುತ್ತಾನೆ ಅದು ಈಗ ಹೊಸ ಸಮೀಕರಣವಾಗಿದೆ ಆದ್ದರಿಂದ ಇದಕ್ಕೆ ಪೂರಕ ಉತ್ಪನ್ನ ಇದು ಪೂರಕ ಉತ್ಪನ್ನ ನಿಶ್ಚಿತ ಅನುಕಲನ ಇದು ಆದ್ದರಿಂದ ಅಂತಿಮವಾಗಿ ನಿಶ್ಚಿತ ಅನುಕಲನವು ಆಗಿದೆ ಮತ್ತು ಈಗ ನಾವು ಸಾಮಾನ್ಯ ಪರಿಹಾರವನ್ನು ಬರೆಯಬಹುದು ನಾವು ಪೂರಕ ಉತ್ಪನ್ನವನ್ನು ನಿಶ್ಚಿತ ಅನುಕಲನಕ್ಕೆ ಸೇರಿಸಬಹುದು ಮತ್ತು ಇದು ಕೊಟ್ಟಿರುವ ಅವಕಲನ ಸವಿಕರಣದ ಸಾಮಾನ್ಯ ಪರಿಹಾರವಾಗಿದೆ ಇದನ್ನು ಮೊದಲು ಕೌಚಿ ಯೂಲರ್ ರೂಪಕ್ಕೆ ಪರಿವರ್ತಿಸಲಾಯಿತು

ತದನಂತರ ಕೌಚಿ ಯೂಲರ್ ಸಮೀಕರಣವನ್ನು ರೇಖೀಯ ಸಮೀಕರಣಕ್ಕೆ ಸ್ಥಿರ ಗುಣಾಂಕದೊಂದಿಗೆ ಬದಲಾಯಿಸಲಾಯಿತು ಮತ್ತು ಇದನ್ನು ಪೂರಕ ಉತ್ಪನ್ನ ಹಾಗೂ ನಿಶ್ಚಿತ ಅನುಕಲನದೊಂದಿಗೆ ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಇಲ್ಲಿಗೆ ಪಠ್ಯದ ಅಂತ್ಯಕ್ಕೆ ಬಂದಿದ್ದೇವೆ ನಾವು ಇವತ್ತು ಯೂಲರ್ ಸಮೀಕರಣಗಳನ್ನು ಚರ್ಚಿಸಿದ್ದೇವೆ ಮತ್ತು ಇದು ಇಲ್ಲಿರುವ ಸಹಗುಣಾಂಕಗಳ ದೃಷ್ಟಿಯಿಂದ ಸಮೀಕರಣದ ವಿಶೇಷ ರೂಪವಾಗಿದೆ

ಮತ್ತು ನಾವು ಕೌಚಿ ಯೂಲರ್ ಫಾರ್ಮ್ಗೆ ಕಡಿಮೆ ಮಾಡಬಹುದಾದ ಸಮೀಕರಣಗಳ ಬಗ್ಗೆಯೂ ಚರ್ಚಿಸಿದ್ದೇವೆ ಮತ್ತು ನಿರ್ದಿಷ್ಟವಾಗಿ ನಾವು ಈ ರೂಪವನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಎಕ್ಸ್ ಪವರ್ ಬದಲಿಗೆ ನಮ್ಮಲ್ಲಿ ಇದು ಇದೆ

ಈ ಸಮೀಕರಣವನ್ನು ಈ ಕೌಚಿ ಯೂಲರ್ ಸಮೀಕರಣಕ್ಕೆ ತಗ್ಗಿಸಬಹುದು ಮತ್ತು ನಂತರ ಇನ್ನೊಂದು ಆದೇಶವು ಸ್ಥಿರ ಸಹಗುಣಾಂಕದೊಂದಿಗೆ ರೇಖೀಯ ಭೇದಾತ್ಮಕ ಸಮೀಕರಣಕ್ಕೆ ಕಾರಣವಾಗುತ್ತದೆ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ನಿಮ್ಮ ಗಮನಕ್ಕೆ ಧನ್ಯವಾದಗಳು